ವಿಪತ್ತು ಚೇತರಿಕೆ ಮತ್ತು ಮತ್ತೆ ಉತ್ತಮವಾಗಿ ನಿರ್ಮಿಸಿ ಕೋರ್ಸ್ಗೆ ಸ್ವಾಗತ ಇಂದು ನಾವು ದುರಂತದ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಸ್ಪಂದಿಸುವ ನಿರ್ಮಿತ ಪರಿಸರವನ್ನು ವಿನ್ಯಾಸಗೊಳಿಸುವ ಬಗ್ಗೆ ಮಾತನಾಡಲಿದ್ದೇವೆ ನಾವು ವಿಪತ್ತಿನ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಸ್ಪಂದಿಸುವ ನಿರ್ಮಿತ ಪರಿಸರಗಳ ಬಗ್ಗೆ ಮಾತನಾಡುವಾಗ ಸಾಂಸ್ಕೃತಿಕ ಸಮಸ್ಯೆಗಳ ಮೂಲಭೂತ ಅಂಶಗಳನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ವಿಶೇಷವಾಗಿ ಅಗತ್ಯಗಳನ್ನು ಪೂರೈಸಲು ನಿರ್ಮಿಸಲಾದ ಮತ್ತು ವಿಪತ್ತಿನ ಸಂದರ್ಭದಲ್ಲಿ ಪೂರ್ವ ವಿಪತ್ತಿನ ಸಂದರ್ಭದಿಂದ ಅವು ಹೇಗೆ ಬದಲಾಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ದುರಂತದ ನಂತರದ ಸಂದರ್ಭ ಮತ್ತು ದೀರ್ಘಾವಧಿಯ ಪ್ರಕ್ರಿಯೆ ಆದ್ದರಿಂದ ಇಲ್ಲಿ ಸಂಸ್ಕೃತಿಗಳು ವಿಪತ್ತುಗಳು ಮತ್ತು ವಾಸಸ್ಥಳಗಳ ಮೇಲೆ ವಿಶೇಷವಾಗಿ IV ಭಾಗದ ಅಗತ್ಯತೆಗಳನ್ನು ಪೂರೈಸಲು ನಿರ್ಮಿಸಲಾದ ಪಾಲ್ ಆಲಿವರ್Paul Olivers ಅವರ ಕೊಡುಗೆಯನ್ನು ನಾನು ನಿಮಗೆ ಪರಿಚಯಿಸಲು ಬಯಸುತ್ತೇನೆ ಮತ್ತು ಅವರು ಅದರೊಂದಿಗೆ ಹಲವಾರು ಪ್ರಕರಣಗಳನ್ನು ತರುತ್ತಾರೆ ಮತ್ತು ಸಂಸ್ಕೃತಿ ಹೇಗೆ ಬಂದಿದೆ ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಕಡೆಗಣಿಸಲಾಗಿದೆ ಮತ್ತು ಇದರ ಪರಿಣಾಮವಾಗಿ ಯಾವ ರೀತಿಯ ಜಾಗಗಳನ್ನು ಉತ್ಪಾದಿಸಲಾಗುತ್ತದೆ ಮತ್ತು ಪ್ರತಿಕ್ರಿಯೆಯ ಸನ್ನಿವೇಶವಾಗಿ ಯಾವ ರೀತಿಯ ಅರ್ಥಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಹೇಗೆ ಪರಸ್ಪರ ಸಂಬಂಧ ಹೊಂದಿಲ್ಲ ತಮಿಳುನಾಡಿನಲ್ಲಿ ಸುನಾಮಿ ಚೇತರಿಕೆ ಪ್ರಕ್ರಿಯೆಯಲ್ಲಿ ತಮಿಳುನಾಡಿನ ಪ್ರಕರಣದಲ್ಲಿ ನಾವು ಇದೇ ರೀತಿಯ ಉದಾಹರಣೆಗಳನ್ನು ನೋಡಿದ್ದೇವೆ ಆದ್ದರಿಂದ ಇಂದು ನಾವು ಮೆಡಿಟರೇನಿಯನ್ ದೇಶಗಳಲ್ಲಿ ಟರ್ಕಿಯಲ್ಲಿನ ಸ್ಥಳಗಳ ಬಗ್ಗೆ ಮತ್ತು ಇತ್ತೀಚಿನ ಹುದ್ಹುದ್ ಚಂಡಮಾರುತದ ಬಗ್ಗೆ ಪ್ರಸ್ತುತಪಡಿಸುತ್ತೇವೆ ಅದು ನನ್ನ ಪ್ರಸ್ತುತ ಕೆಲಸವೂ ನಡೆಯುತ್ತಿದೆ ಆದ್ದರಿಂದ ನೀವು ಇಲ್ಲಿ ನೋಡುತ್ತಿರುವ ಚಿತ್ರವು ಕಪಾಡೋಸಿಯಾ ಮತ್ತು ಟರ್ಕಿಯ ಮಧ್ಯ ಆಂಟೋಲಿಯನ್ ಪ್ರದೇಶದಲ್ಲಿದೆ ಈ ಶಿಖರಗಳ ಅತ್ಯಂತ ವಿಭಿನ್ನವಾದ ಭೂದೃಶ್ಯಗಳಿವೆ ಅನಾಟೋಲಿಯನ್ ಪ್ರದೇಶದಲ್ಲಿ ಹರಡಿರುವ ಟುಫಾ ರಾಕ್ ಪಿನಾಕಲ್ಸ್ ಮತ್ತು ಇವುಗಳು ಮೂಲತಃ ಲಾವಾ ಧೂಳಿನ ಪ್ರಾಚೀನ ನಿಕ್ಷೇಪಗಳಿಂದ ರೂಪುಗೊಂಡಿವೆ ಮತ್ತು ಗಾಳಿಗೆ ಒಡ್ಡಿಕೊಳ್ಳುವುದರಿಂದ ಈ ಮೃದುವಾದ ಬಂಡೆಯು ಗಟ್ಟಿಯಾಗುತ್ತದೆ ಒಳಾಂಗಣವು ದೃಢವಾದ ಗೋಡೆಗಳನ್ನು ಹೊಂದಬಹುದು ಮತ್ತು ಕಲ್ಲನ್ನು ಕೆಲವು ಖಾಲಿಜಾಗಗಳಿಂದ ಕೆತ್ತಬಹುದು ಅದು ವಾಸ್ತವವಾಗಿ ಒಂದು ರೀತಿಯ ವಾಸಸ್ಥಳವಾಗುತ್ತದೆ ಆದ್ದರಿಂದ ವಾಸ್ತವವಾಗಿ ನೀವು ಎಂದಾದರೂ ಟರ್ಕಿಯನ್ನು ನೋಡಿದರೆ ಇದು ವಾಸ್ತವವಾಗಿ ಟರ್ಕಿ ಮತ್ತು ಟರ್ಕಿಯ ಮೂಲಕ ಹಾದುಹೋಗುವ ಜಾಗತಿಕ ದೋಷದ ರೇಖೆಯು ಭೂಕಂಪಗಳಿಗೆ ಗುರಿಯಾಗುತ್ತದೆ ಮತ್ತು ಈ ತುಫಾ ಶಿಖರಗಳು ತುಂಬಾ ಮೃದುವಾದ ರಾಕ್ ಸ್ವಭಾವನ್ನು ಹೊಂದಿವೆ ಅವು ಆಗಾಗ್ಗೆ ಕುಸಿದು ಬೀಳುತ್ತವೆ ಮತ್ತು ಅನೇಕ ವಾಸಸ್ಥಳಗಳನ್ನು ನಾಶಮಾಡುತ್ತವೆ ಮತ್ತು ಗಂಭೀರವಾದ ಜೀವಹಾನಿಯನ್ನು ಉಂಟುಮಾಡುತ್ತವೆ ಆದ್ದರಿಂದ ನೀವು ಇಲ್ಲಿ ನೋಡುವುದು ಈ ಶಿಖರಗಳಿಗೆ ಆಗಾಗ್ಗೆ ಸಂಭವಿಸುವ ಹಾನಿಗಳನ್ನು ನೀವು ನೋಡಬಹುದು ಮತ್ತು ವಾಸ್ತವವಾಗಿ ಈ ನೈಸರ್ಗಿಕ ರೂಪಗಳನ್ನು ಹೇಗೆ ರಕ್ಷಿಸಬೇಕು ಎಂಬುದರ ಕುರಿತು ತುಂಬಾ ಕಾಳಜಿ ವಹಿಸುತ್ತಾರೆ ವಾಸ್ತವವಾಗಿ ಗೊರೆಮ್ ಅವನೋಸ್ ರಸ್ತೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಹಳೆಯ ಗ್ರೀಕ್ ಪಟ್ಟಣದಲ್ಲಿರುವ ಕ್ಯಾವುಸಿನ್ ಗ್ರಾಮದಲ್ಲಿ ಕೆಲವು ಪ್ರಕರಣದ ಅಧ್ಯಯನ ಗಳು ಇವೆ ಆದ್ದರಿಂದ ಇಲ್ಲಿ ಇದು ಒಂದು ರೀತಿಯ ದೊಡ್ಡ ಪರ್ವತವಾಗಿದೆ ಇದು ಬಹಳಷ್ಟು ವಾಸಸ್ಥಾನಗಳೊಂದಿಗೆ ಹುದುಗಿದೆ ಇದು ಪರ್ವತದಂತೆ ಹುದುಗಿರುವ ಸಂಕೀರ್ಣವಾದ ವಾಸಸ್ಥಾನಗಳು ನೀವು ನೋಡುವುದು ಏನೆಂದರೆ ಎಲ್ಲಾ ವಾಸಸ್ಥಳಗಳು ವಾಸಸ್ಥಾನಗಳ ಸರಣಿಯು ಅದರ ಸಾವಯವ ಸ್ವಭಾವವಾಗಿದೆ ಮತ್ತು ಆಗಾಗ್ಗೆ ಭೂಕಂಪಗಳು ಗಾಳಿ ಮತ್ತು ಬಂಡೆಗಳಿಗೆ ಒಡ್ಡಿಕೊಳ್ಳುವುದರಿಂದ ಸವೆತದಿಂದಾಗಿ ವಿನಾಶಗಳು ಸಂಭವಿಸಿವೆ ಎಂದು ನೀವು ನೋಡಬಹುದು ಮೃದುವಾದ ಬಂಡೆಯು ಕೆಳಗೆ ಬೀಳುತ್ತಲೇ ಇರುತ್ತದೆ ಮತ್ತು ಅಲ್ಲಿ ಭೂಕಂಪಗಳ ಸಮಯದಲ್ಲಿ ಮತ್ತು ಸಹಜವಾಗಿ ಬಹಳಷ್ಟು ನಾಶವಾಗುತ್ತದೆ ಈ ಸಮುದಾಯಗಳಿಗೆ ಹಿಂತಿರುಗಲು ಎಲ್ಲೋ ಪುನರ್ವಸತಿ ಮಾಡಲು ಅವಕಾಶವನ್ನು ನೀಡಲಾಯಿತು ಆದರೆ ಕೆಲವರು ಹಿಂತಿರುಗುವುದನ್ನು ನಿರಾಕರಿಸಿದ್ದಾರೆ ಅನೇಕ ಸಮುದಾಯಗಳು ಹಿಂತಿರುಗುವುದನ್ನು ನಿರಾಕರಿಸಿದ್ದಾರೆ ಮತ್ತು ಅವರು ಹಿಂತಿರುಗಿದರು ಅವರು ನಿಮಗೆ ತಿಳಿದಿರುವ ಈ ಗ್ರಾಮದ ಸಮೀಪದಲ್ಲಿ ನೆಲೆಸಲು ಪ್ರಯತ್ನಿಸುತ್ತಾರೆ ಈ ಸ್ಥಳವು ಭೂಕಂಪಗಳಿಗೆ ಗುರಿಯಾಗುತ್ತದೆ ಮತ್ತು ಅಪಾಯವಿದೆ ಎಂದು ತಿಳಿದಿದ್ದರೂ ಸಹ ಅವರು ಈ ಅಂಚಿನ ಪರಿಸ್ಥಿತಿಗಳಲ್ಲಿ ವಾಸಿಸಲು ಹೊರಟಿದ್ದಾರೆ ಆದರೆ ನೀವು ಯಾಕೆ ಈ ಜನರು ಇಲ್ಲಿಗೆ ಬಂದು ಉಳಿದುಕೊಂಡಿದ್ದಾರೆ ಎಂದು ಭಾವಿಸುತ್ತೇನೆ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ಸಮುದಾಯಗಳು ಯೋಚಿಸಿರುವ ಸುರಕ್ಷತೆಯ ವಿಷಯದಲ್ಲಿ ಮಾತ್ರವಲ್ಲ ಅವರ ಜೀವನೋಪಾಯದ ಇನ್ನೊಂದು ಅಂಶವೂ ಇದೆ ಅದು ಅವರನ್ನು ಮತ್ತೆ ಆಕರ್ಷಿಸಿದೆ ಮತ್ತು ಅದಕ್ಕಾಗಿಯೇ ಇದು ಪ್ರವಾಸಿ ತಾಣವಾಗಿರುವುದರಿಂದ ಈ ಜನರನ್ನು ಮರಳಿ ಕರೆತಂದಿದೆ ಮತ್ತು ಅವರು ನೆಲೆಸುವ ಪ್ರಾರಂಭಿಸಿದರು ಮೇಲಿನ ಪ್ರದೇಶಗಳಲ್ಲಿ ಅವರು ತಪ್ಪಲಿನಲ್ಲಿರುವ ಕೆಳಭಾಗದಲ್ಲಿ ನೆಲೆಸಲು ಪ್ರಾರಂಭಿಸಿದರು ಮತ್ತು ಅಲ್ಲಿ ಅವರು ಕೆಲವು ರೆಸ್ಟೋರೆಂಟ್ಗಳು ಅಥವಾ ಕೆಲವು ರೀತಿಯ ಆರ್ಥಿಕ ಸಂಪನ್ಮೂಲಗಳನ್ನು ಹೊಂದಿದ್ದಾರೆ ಹಾಗಾಗಿ ಪ್ರವಾಸಿ ಆರ್ಥಿಕತೆಯು ಸಹ ಒಂದು ಪ್ರಮುಖ ಅಂಶವಾಗಿದೆ ಜೀವನೋಪಾಯವು ಸಾಂಸ್ಕೃತಿಕ ಸಂಪನ್ಮೂಲದ ಒಂದು ಭಾಗವಾಗಿದೆ ಎಂದು ಸಮುದಾಯಗಳು ಹೇಗೆ ನಂಬಿವೆ ಮತ್ತು ಅದೇ ಮೆಡಿಟರೇನಿಯನ್ ಹವಾಮಾನದಲ್ಲಿ ಮತ್ತೊಂದು ಪ್ರಕರಣಕ್ಕೆ ಹೋಗುತ್ತದೆ 1968 ರಲ್ಲಿ ಒಂದು ದೊಡ್ಡ ಭೂಕಂಪ ಸಂಭವಿಸಿದೆ ಇದು ಸಿಸಿಲಿಯ ರೆಸ್ಟೋರೆಂಟ್ ಅನ್ನು ನಾಶಪಡಿಸಿತು ಸುಮಾರು 1 ಲಕ್ಷ ಜನರು ನಿರಾಶ್ರಿತರಾಗಿದ್ದಾರೆ ಗಿಬೆಲಿನಾ ಎಂಬ ಸಣ್ಣ ನಗರವಿದೆ ಮತ್ತು ಇದು ಬೆಲೀಸ್ ಕಣಿವೆಯಲ್ಲಿ ಹೆಚ್ಚು ಹಾನಿಗೊಳಗಾದ ಸ್ಥಳಗಳಲ್ಲಿ ಒಂದಾಗಿದೆ ಇದು ಸಂಪೂರ್ಣವಾಗಿ ನೆಲಕ್ಕೆ ನೆಲಸಮವಾಯಿತು ಮತ್ತು ಅದರ ಕುರುಬರು ಮತ್ತು ಕೃಷಿ ಕಾರ್ಮಿಕರ ಸಮುದಾಯವನ್ನು ತಾತ್ಕಾಲಿಕ ಡೇರೆ ಶಿಬಿರಗಳಿಗೆ ಸ್ಥಳಾಂತರಿಸಲಾಯಿತು ಈಗ ನೀವು ಭೂಕಂಪ ಪೀಡಿತ ಪ್ರದೇಶದ ಬಗ್ಗೆ ಮಾತನಾಡುವಾಗ ನಿಸ್ಸಂಶಯವಾಗಿ ಇಡೀ ತೊಂದರೆಯು ನಿಮಗೆ ತಿಳಿದಿರುವಂತೆ ಬೃಹತ್ ದೃಶ್ಯವನ್ನು ಸೃಷ್ಟಿಸುತ್ತದೆ ನಿಮಗೆ ಗೊತ್ತಾ ಇದು ಜನರಿಗೆ ಬಹಳ ವಿನಾಶಕಾರಿ ದೃಶ್ಯವಾಗಿದೆ ಅವರು ಹೇಗಾದರೂ ದುರಂತದ ತಕ್ಷಣದ ಪ್ರಭಾವಕ್ಕೆ ಒಳಗಾಗುತ್ತಾರೆ ಅವರು ನಿಮಗೆ ತಿಳಿದಿರುವಂತೆ ಹುಡುಕುತ್ತಾರೆ ಮೊದಲು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಾರೆ ಮತ್ತು ತಕ್ಷಣದ ಆಶ್ರಯವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಆದ್ದರಿಂ ತಾತ್ಕಾಲಿಕ ಟೆಂಟ್ ಶಿಬಿರಗಳಿಗೆ ಅವರು ತೆರಳಿದರು ಆದರೆ ಆ ಸಮಯದಲ್ಲಿ ಆ ನಿರ್ದಿಷ್ಟ ಗಿಬೆಲಿನಾ ಮೇಯರ್ ಮೇಯರ್ ಕೊರ್ರಾ ಅವರು ಮಾತನಾಡಿದರು ವಿಪತ್ತುಗಳು ಬದಲಾವಣೆಯ ಏಜೆಂಟ್ ಆಗಿರುವುದರಿಂದ ವಿಪತ್ತುಗಳನ್ನು ಶಾಪವಾಗಿ ಹೇಗೆ ಅವಕಾಶವಾಗಿ ತೆಗೆದುಕೊಳ್ಳಬಹುದು ಎಂದು ಅವರು ಯೋಚಿಸಿದರು ಆದ್ದರಿಂದ ಇದನ್ನು ಏಕೆ ಸುವರ್ಣ ಅವಕಾಶವಾಗಿ ತೆಗೆದುಕೊಳ್ಳಬಾರದು ಮತ್ತು ಈ ಆಧುನಿಕ ತತ್ವಗಳು ಮತ್ತು ಸಿದ್ಧಾಂತಗಳೊಂದಿಗೆ ನಾವು ಸಮಾಜವನ್ನು ಹೇಗೆ ನಿರ್ಮಿಸಬಹುದು ಆದ್ದರಿಂದ ಅವರು ಗಿಬೆಲಿನಾ ನಗರ ಪುನರ್ನಿರ್ಮಾಣದ ಮೂಲಕ ಸಾಂಸ್ಕೃತಿಕ ಪುನರುಜ್ಜೀವನದ ಕಲ್ಪನೆಯನ್ನು ಪ್ರಚಾರ ಮಾಡಿದರು ಮತ್ತು ಅವರ ದೃಷ್ಟಿಯಲ್ಲಿ ನಾವು ರಾಜಕಾರಣಿಗಳ ವಾಸ್ತುಶಿಲ್ಪಿಗಳ ಬುದ್ಧಿಶಕ್ತಿಯ ದಾರ್ಶನಿಕರ ಕಲ್ಪಿತ ಸ್ಥಳದ ಬಗ್ಗೆ ಮಾತನಾಡುತ್ತೇವೆ ಅವರು ಈ ಜಾಗವನ್ನು ನಗರ ಜಾಗವನ್ನು ಹೇಗೆ ಗ್ರಹಿಸಲು ಬಯಸುತ್ತಾರೆ ಮತ್ತು ಅದು ಆಧುನಿಕತೆಯ ದರ್ಶನಗಳನ್ನು ಹೇಗೆ ಪ್ರದರ್ಶಿಸಬೇಕು ಅಲ್ಲದೆ ಉಳಿದವರು ಪರಿಗಣಿಸುವ ಪ್ರದೇಶಕ್ಕೆ ವಿಮೋಚನೆಯ ಸಂಕೇತವಾಗಿದೆ ಆದ್ದರಿಂದ ಇದು ದೇಶದ ಉಳಿದ ಭಾಗಗಳಿಗೆ ಮಾದರಿಯಾಗಲು ಬಯಸುತ್ತದೆ ಇದು ಒಂದು ಪ್ರದರ್ಶನ ಮಾದರಿಯಾಗಿದೆ ಇದು ಆಧುನಿಕತಾವಾದವು ಹೇಗೆ ಎಂದು ತೋರಿಸುತ್ತದೆ ಸ್ಥಳದ ಆಧುನಿಕ ತಿಳುವಳಿಕೆಯಾಗಿದೆ ಮತ್ತು ಇದು ಇತರ ನಗರಗಳಿಗೆ ಹೇಗೆ ಮಾದರಿಯಾಗಬಹುದು ಪ್ರದೇಶದೊಳಗೆ ಏನಾದರೂ ಪರಿಣಾಮ ಬೀರಿದಾಗ ಮತ್ತು ಯಾರಾದರೂ ನಿಜವಾಗಿಯೂ ಸಾಕಷ್ಟು ಆಲೋಚನೆಗಳು ದೃಷ್ಟಿಕೋನಗಳನ್ನು ಸ್ಥಳ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತರಲು ಕೆಲಸ ಮಾಡುತ್ತಿರುವಾಗ ಇದು ನಿಮಗೆ ತಿಳಿದಿರುವ ಪ್ರಯೋಗಾಲಯವಾಗಿದೆ ದೊಡ್ಡ ಪ್ರಯೋಗಾಲಯವಾಗಿದೆ ವಿವಿಧ ಕಲಾವಿದರು ವಿವಿಧ ವಾಸ್ತುಶಿಲ್ಪಿಗಳು ಮತ್ತು ಇಟಲಿಯಾದ್ಯಂತ ಬರುವ ವಿವಿಧ ಬುದ್ಧಿಜೀವಿಗಳನ್ನು ಆಕರ್ಷಿಸುತ್ತದೆ ಹೊಸ ಪ್ರಕಾರದ ಕಟ್ಟಡಗಳ ಕುರಿತು ಆಲೋಚನೆಗಳ ಪ್ರಯೋಗಾಲಯವನ್ನು ಮಾಡಲು ಕೊಡುಗೆ ನೀಡುತ್ತದೆ ಆದ್ದರಿಂದ ಕಲೆ ಮತ್ತು ವಾಸ್ತುಶೈಲಿಯು ಹೇಗೆ ಒಟ್ಟಿಗೆ ಬರಬಹುದು ನಾವು ಇಡೀ ಸಮುದಾಯವನ್ನು ಹೇಗೆ ಪುನರುಜ್ಜೀವನಗೊಳಿಸಬಹುದು ಮತ್ತು ಅವರು ನಿಜವಾಗಿಯೂ ನಿಮಗೆ ಹೇಗೆ ತಿಳಿದಿರಬಹುದು ಈ ರೀತಿಯ ದುರಂತದ ನಂತರ ಹೇಗೆ ಅವರು ಹೇಗೆ ಸಾಮಾನ್ಯ ಸ್ಥಿತಿಗೆ ತರಬಹುದು ಮತ್ತು ಅದು ಹೇಗೆ ಹೆಚ್ಚು ಆಧುನಿಕವಾದ ತಿಳುವಳಿಕೆಯಲ್ಲಿ ಆದ್ದರಿಂದ ಅವರು ಏನು ಮಾಡಿದರು ಬಹಳಷ್ಟು ಕಲಾವಿದರನ್ನು ಕರೆತಂದರು ಅವರು ಸಾಕಷ್ಟು ಪ್ಲಾಜಾಗಳುPlazas ಮತ್ತು ಪಿಯಾಝಾಗಳನ್ನು ಅಭಿವೃದ್ಧಿಪಡಿಸಿದರು ಇಲ್ಲಿ ನೀವು ಪಿಯಾಝಾ ಡೆಲ್ ಕಮ್ಯೂನ್ ಟೊರ್ರೆ ಸಿವಿಕಾದೊಂದಿಗೆ ಸಮುದಾಯ ಪ್ಲಾಜಾವನ್ನು ನೋಡಬಹುದು ಇದು ಒಂದು ರೀತಿಯ ಸಿವಿಕ್ ಪ್ಲಾಜಾ ಮತ್ತು ಇಲ್ಲಿ ನೀವು ಲುಡೋವಿಕೊ ಕ್ವಾರೋನಿ ಅವರ ಹೊಸ ಕ್ಯಾಥೆಡ್ರಲ್ ಅನ್ನು ನೋಡಬಹುದು ಮತ್ತು ಅದರಂತೆ ವಿವಿಧ ಕಲಾವಿದರು ತಮ್ಮದೇ ಆದ ಆಲೋಚನೆಗಳನ್ನು ಪ್ಲಾಜಾಗಳ ರೂಪದಲ್ಲಿ ಚೌಕಗಳ ರೂಪದಲ್ಲಿ ಸ್ಮಾರಕಗಳ ರೂಪದಲ್ಲಿ ಸ್ಥಾಪಿಸಲು ಬಂದಿದ್ದಾರೆ ಕಟ್ಟಡಗಳ ರೂಪ ವಸತಿ ರೂಪದಲ್ಲಿ ಕೆಲವು ಸಣ್ಣ ಮಟ್ಟದ ಕಲಾಕೃತಿಗಳು ಮತ್ತು ಹೊಸ ವಾಸಸ್ಥಳಗಳ ವಿಷಯದಲ್ಲಿ ಅವರು ವಾಸ್ತವವಾಗಿ ಸುಮಾರು 50000 ಜನರನ್ನು ಗುರಿಯಾಗಿಸಿಕೊಂಡಿದ್ದಾರೆ ಆದರೆ ಇಂದು ದುರದೃಷ್ಟವಶಾತ್ ಕೇವಲ 5000 ಜನರು ಮಾತ್ರ ವಾಸಿಸುತ್ತಿದ್ದಾರೆ ಮತ್ತು ಹೆಚ್ಚಿನ ವಸತಿಗಳು ಈ ಮುಂಭಾಗದ ಉದ್ಯಾನಗಳನ್ನು ಹೊಂದಿದ್ದಾರೆ ಮತ್ತು ಅವರು ಈ ಬೇರ್ಪಟ್ಟ ವಸತಿ ಇಡೀ ಬೀದಿಯನ್ನು ಹೊಂದಿದ್ದಾರೆ ಎಂದು ನೀವು ನೋಡಿದರೆ ಅದು ನಿಮಗೆ ತಿಳಿದಿರುವ ನೆರೆಹೊರೆಯಿಂದ ಪ್ರತ್ಯೇಕಿಸುವ ವಿಶಾಲವಾದ ರಸ್ತೆ ವಿನ್ಯಾಸವಾಗಿದೆ ಅವೆಲ್ಲವೂ ಸಾಲು ಮನೆಯ ಅಂಶದಂತಿದೆ ಆದರೆ ಈ ಪ್ರಕ್ರಿಯೆಯಲ್ಲಿ ಕೋಮು ಸಂವಾದವು ಕಾಣೆಯಾಗುತ್ತದೆ ಏಕೆಂದರೆ ಮೆಡಿಟರೇನಿಯನ್ ದೇಶಗಳು ಈ ಜಗುಲಿ ಪರಿಕಲ್ಪನೆಗಳನ್ನು ಹೊಂದಿದ್ದಾರೆ ಮತ್ತು ಸಂಜೆಗಳು ಹೊರಗೆ ಕುಳಿತುಕೊಳ್ಳುತ್ತಾರೆ ಅವರು ಪರಸ್ಪರ ಚಿಟ್ ಚಾಟ್ ಮಾಡುತ್ತಾರೆ ಆದರೆ ಈಗ ರಸ್ತೆ ಮತ್ತು ಕಾಲುದಾರಿ ಮತ್ತು ನಿಲುಗಡೆ ಪ್ರದೇಶ ಮತ್ತು ಮುಂಭಾಗದ ಉದ್ಯಾನದ ಪ್ರಮಾಣದ ಜೊತೆಗೆ ಇಡೀ ಪ್ರಮಾಣವು ಸಾಮಾಜಿಕ ಸಂವಹನವನ್ನು ತೆಗೆದುಕೊಂಡಿದೆ ವಾಸ್ತವವಾಗಿ ಸಾಮಾಜೀಕರಿಸುವ ಬದಲು ಇದು ಬಳಕೆದಾರರ ಪ್ರತ್ಯೇಕತೆಯನ್ನು ಬೆಳೆಸಿದೆ ಈ ಯೋಜನೆಯು ಕೊನೆಗೊಂಡಿದೆ ಇಲ್ಲಿ ಈ ಸ್ಲೈಡ್ನಲ್ಲಿ ನೀವು ಪ್ಲಾಜಾಗಳು ನೋಡುವುದು ನೀವು ಇಲ್ಲಿ ಜನರನ್ನು ನೋಡುತ್ತೀರಾ ಇಲ್ಲಿ ಜನಸಂಖ್ಯಾ ತಿಳುವಳಿಕೆಯನ್ನು ಹೆಚ್ಚು ಪ್ರಚಾರ ಮಾಡಲಾಗಿದೆ ಮತ್ತು ವಾಸ್ತವ ಜನಸಂಖ್ಯಾ 5೦೦೦ ಬದಲು ಅವರು 50000 ಗೆ ಗುರಿಯಿಟ್ಟುಕೊಂಡಿದ್ದಾರೆ ಮತ್ತು ಅದಕ್ಕೆ ಅನುಗುಣವಾಗಿ ಮೂಲಸೌಕರ್ಯವನ್ನು ಯೋಜಿಸಲಾಗಿದೆ ಎಂದು ನಿಮಗೆ ತಿಳಿದಿದೆ ಇಂದು ನೀವು ನೋಡುತ್ತಿರುವುದು ಖಾಲಿ ಪ್ಲಾಜಾಗಳು ಮತ್ತು ಖಾಲಿ ಕ್ಯಾಥೆಡ್ರಲ್ಗಳು ಆದ್ದರಿಂದ ಎಲ್ಲವೂ ಖಾಲಿಯಾಗಿದೆ ಮತ್ತು ಸ್ಥಳೀಯರು ಕೆಲವು ಸ್ಥಳೀಯರು ಕಲಾಕೃತಿ ಮತ್ತು ನಗರದ ಪುನರ್ನಿರ್ಮಾಣದ ನಡುವಿನ ಸಂಪರ್ಕವನ್ನು ಅರ್ಥಮಾಡಿಕೊಂಡಿದ್ದಾರೆ ಕಲೆಯು ಜನರಿಗೆ ಉತ್ತೇಜನವನ್ನು ಹೇಗೆ ತರುತ್ತದೆ ಅವರು ಹೇಗೆ ಭಾಗವಹಿಸುವ ವಿಧಾನಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳಬಹುದು ಮತ್ತು ನಿಮಗೆ ತಿಳಿದಿದೆ ಅವರು ಈ ನವೀನ ಮಾರ್ಗವನ್ನು ಹೇಗೆ ಅರಿತುಕೊಳ್ಳಬಹುದು ಕಲೆಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಇಟಲಿಯ ವಿವಿಧ ಭಾಗಗಳಿಂದ ಬರುವ ಕಲಾವಿದರಿಂದ ಅನೇಕ ಕಾರ್ಯಾಗಾರಗಳನ್ನು ನಡೆಸಲಾಗಿದೆ ಮತ್ತು ಸ್ಥಳೀಯ ನಾಗರಿಕರೊಂದಿಗೆ ಮತ್ತು ವಾಸ್ತವವಾಗಿ ಕಲಾತ್ಮಕ ಭೂದೃಶ್ಯ ಮತ್ತು ನಗರದ ಸಹ ಸೃಷ್ಟಿಗಾಗಿ ಸಕ್ರಿಯ ತೊಡಗಿಸಿಕೊಳ್ಳುವಿಕೆಯನ್ನು ಬೆಳೆಸುವ ಬದಲು ಸಂಸ್ಥೆಗಳು ತಮ್ಮ ಜವಾಬ್ದಾರಿಗಳ ಮೇಲೆ ಕೈ ತೊಳೆದು ಕಲಾವಿದರನ್ನು ಅಂತರವನ್ನು ತುಂಬಲು ಬಿಡುತ್ತವೆ ಆದ್ದರಿಂದ ಆ ಪ್ರಕ್ರಿಯೆಯಲ್ಲಿ ಏನಾಯಿತು ಏಕೆಂದರೆ ಸಾಕಷ್ಟು ಭಾಗವಹಿಸುವ ಚಟುವಟಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಹೌದು ಸಾರ್ವಜನಿಕರನ್ನು ತೊಡಗಿಸಿಕೊಳ್ಳುವ ಮತ್ತು ಕ್ರಮೇಣ ಧನಸಹಾಯದ ವ್ಯಾಪ್ತಿ ಇದೆ ಎಂದು ಅವರು ನೋಡಬಹುದು ಧನಸಹಾಯ ನೀಡುವ ಸಂಸ್ಥೆಗಳಾಗಲಿ ಅಥವಾ ಸಂಘಟನಾ ಸಂಸ್ಥೆಗಳಾಗಲಿ ಅವರು ತಮ್ಮ ಕೈ ತೊಳೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಹೌದು ನೀವು ತಿಳಿದಿರುವ ನಿಮ್ಮ ಕಲಾಕೃತಿಯನ್ನು ನೀವೇಕೆ ಮುಂದುವರಿಸಬಾರದು ಮತ್ತು ಅಂತರವನ್ನು ತುಂಬಲು ಪ್ರಯತ್ನಿಸಬಾರದು ಮತ್ತು ಮೂಲಸೌಕರ್ಯಗಳಿವೆ ಅನೇಕ ಮೂಲಸೌಕರ್ಯಗಳು ಅಸಮರ್ಪಕ ನಿರ್ವಹಣೆಯಿಂದಾಗಿ ಅಪೂರ್ಣವಾಗಿ ಉಳಿದಿದೆ ಮತ್ತು ಕೆಲವು ರಾಜಕೀಯ ಭ್ರಷ್ಟಾಚಾರಗಳು ಮತ್ತು ನಗರದ ಬಗ್ಗೆ ಏನನ್ನು ಕಲ್ಪಿಸಿಕೊಂಡಿದ್ದಾರೆ ಮತ್ತು ಅವರು ಪಡೆದುಕೊಂಡಿರುವುದು ಸಂಪೂರ್ಣ ವಿಶಾಲವಾದ ನಗರವಾಗಿದ್ದು ಅದು ಸಂಪೂರ್ಣ ಮೌನವಾಗಿದೆ ಅಲ್ಲದೆ ಆಲ್ಬರ್ಟೊ ಬುರ್ರಿ ವಿನ್ಯಾಸಗೊಳಿಸಿದ ಕ್ರೆಟ್ಟೊವನ್ನು ನೀವು ನೋಡಬಹುದು ಇದು ಸುಮಾರು 12 ಹೆಕ್ಟೇರ್ ಭೂಮಿ ಇದು ವಾಸ್ತವವಾಗಿ ಹಳೆಯ ಗ್ರಾಮವಾಗಿದ್ದು ಇಡೀ ಗ್ರಾಮವೇ ನಾಶವಾಗಿದೆ ಈಗ ಅವರು ಏನು ಮಾಡಿದರು ಅವರು ಸುಮಾರು 1 ಮೀಟರ್ ಎತ್ತರದ ಕಾಂಕ್ರೀಟ್ ಬ್ಲಾಕ್ಗಳಿಂದ ಮುಚ್ಚಿದ್ದಾರೆ ಮತ್ತು ಈ ಗಲ್ಲಿಗಳು ವಾಸ್ತವವಾಗಿ ಆ ಹಳ್ಳಿಯ ಅಸ್ತಿತ್ವದಲ್ಲಿರುವ ಬೀದಿ ಜಾಲವಾಗಿದೆ ಆದ್ದರಿಂದ ಅವರು ಆ ಹಳ್ಳಿಯ ಅಸ್ಥಿಪಂಜರದ ಆ ಸ್ಮರಣೆಯನ್ನು ತರಲು ಬಯಸುತ್ತಾರೆ ಒಂದು ರೀತಿಯ ಬ್ಲಾಕ್ ಮಾದರಿಯಲ್ಲಿ ಆದರೆ ಈ ಕಲಾಕೃತಿಯ ಪ್ರಮಾಣವನ್ನು ಊಹಿಸಬಹುದು ಇದನ್ನು ನಾವು ನಿಮಗೆ ತಿಳಿದಿರುವಂತೆ ಕರೆಯುತ್ತೇವೆ ಇದು ಒಂದು ರೀತಿಯ ಕಾಂಕ್ರೀಟ್ ಕಾಡು ಎಂದು ನಿಮಗೆ ತಿಳಿದಿದೆ 12 ಹೆಕ್ಟೇರ್ ಭೂಮಿಯನ್ನು ಕಲೆಯ ಹೆಸರಿನಲ್ಲಿ ಕಾಂಕ್ರೀಟೀಕರಣಗೊಳಿಸಲಾಗಿದೆ ಮತ್ತು ಅದು ನೆನಪಿಗಾಗಿ ಉಳಿದಿದೆ ಆದ್ದರಿಂದ ಜನರು ನಡೆಯಲು ಮತ್ತು ಶಿಲ್ಪದ ಮೂಲಕ ನ್ಯಾವಿಗೇಟ್ ಮಾಡಲು ಅವರು ಈ ಬೀದಿ ಜಾಲವನ್ನು ಸಂರಕ್ಷಿಸಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಅವರು ತಮ್ಮನ್ನು ತಾವು ಓರಿಯಂಟ್ ಮಾಡಬಹುದು ಅವರು ಎಲ್ಲಿಗೆ ಸೇರಿದವರು ಅವರು ಎಲ್ಲಿ ವಾಸಿಸುತ್ತಿದ್ದರು ಎಂಬುದು ನಿಮಗೆ ತಿಳಿದಿರುವ ನೆನಪುಗಳು ಸಂಪೂರ್ಣ ನೆನಪುಗಳು ಅರ್ಹತೆಯಾಗಿರಬಹುದು ಎಂದು ಅವರು ಪ್ರತಿಬಿಂಬಿಸಬಹುದು ಆದರೆ ನಿಮಗೆ ತಿಳಿದಿರುವ ಸಂಪೂರ್ಣ ವಿಷಯ ನೀವು ನಿಜವಾಗಿ ಗಮನಿಸುತ್ತಿರುವ ಸಂಪೂರ್ಣ ವಿಷಯವು ಈಗ ಮೌನ ಸ್ಥಳವಾಗಿದೆ ದುರದೃಷ್ಟವಶಾತ್ ಕ್ರೆಟ್ಟೊ ಮತ್ತು ಗಿಬೆಲಿನಾ ನುವಾವನ್ನು ಮರುನಿರ್ಮಾಣ ಮಾಡಲಾಗಿದೆ ಸಾಮಾನ್ಯ ವಿಷಯವೆಂದರೆ ಮೌನ ಮತ್ತು ಏಕೆ ಮೌನವಾಗಿದೆ ನನ್ನ ಪ್ರಕಾರ ಈ ಮೌನವನ್ನು ತಂದ ಅಂಶಗಳು ಯಾವುವು ಮೊದಲನೆಯದು ಕ್ರೆಟ್ಟೊವನ್ನು ಸಿಮೆಂಟ್ ಹೊದಿಕೆಯ ಅಡಿಯಲ್ಲಿ ಸೆರೆಹಿಡಿಯಲಾಗಿದೆ ಪುರಾತತ್ತ್ವ ಶಾಸ್ತ್ರದ ಪುರಾತತ್ತ್ವ ಶಾಸ್ತ್ರ ಭೂತಕಾಲದ ಶೇಷವಾಗಿ ಆದ್ದರಿಂದ ಅವರು ಸಿಮೆಂಟ್ ಬ್ಲಾಕ್ಗಳಿಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಸ್ಮರಣೆಯಾಗಿ ಪ್ರತಿಬಿಂಬಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಎರಡನೆಯದು ಮನೆಗಳು ಚೌಕಗಳು ಸ್ಮಾರಕಗಳು ಮತ್ತು ಅಪೂರ್ಣ ಮೂಲಸೌಕರ್ಯಗಳ ಸಮ್ಮಿತಿಯಾಗಿದೆ ಎರಡನೆಯದು ವಾಸ್ತವವಾಗಿ ಇದು ಜನರಿಗಾಗಿ ನಿರ್ಮಿಸಲಾದ ಮನೆಗಳು ಆದರೆ ಇನ್ನೂ ಹೆಚ್ಚಿನ ಜನರು ಇಲ್ಲಿ ವಾಸಿಸುತ್ತಿಲ್ಲ ಮತ್ತು ಗಿಬೆಲಿನಾದಲ್ಲಿ ಹೆಚ್ಚಿನ ಸಾಮಾಜಿಕ ಅಂಶಗಳಿಲ್ಲ ಮತ್ತು ನಿಮಗೆ ತಿಳಿದಿರುವ ಜೀವನೋಪಾಯದ ಬಗ್ಗೆಯೂ ಇದೆ ಅವರು ತಮ್ಮ ಜೀವನೋಪಾಯದ ಅಂಶಗಳನ್ನು ಹೇಗೆ ಪಡೆಯಬಹುದು ಇದಕ್ಕೆ ಸಂಬಂಧಿಸಿದ ಎಲ್ಲಾ ಇತರ ಅಂಶಗಳಿವೆ ಆದ್ದರಿಂದ ನಾವು ಕಲಿಯುತ್ತಿರುವ ವಿಷಯಗಳಲ್ಲಿ ಪ್ರಮಾಣವು ಇದೆ ಒಂದು ಮಾಪಕವನ್ನು ಪ್ರಚಾರ ಮಾಡಲಾಗಿದೆ ಮತ್ತು ಇದರ ಪರಿಣಾಮವಾಗಿ ನಾವು ನೋಡುತ್ತಿರುವುದು ಮೂಲಸೌಕರ್ಯ ಇನ್ಪುಟ್ ಅನ್ನು ತಪ್ಪಾಗಿ ನಿರ್ವಹಿಸಲಾಗಿದೆ ಮತ್ತು ಅಪೂರ್ಣ ಕೆಲಸವಾಗಿದೆ ಮುಗಿದಿದೆ ಆದ್ದರಿಂದ ಆ ರೀತಿಯಲ್ಲಿ ಯೋಜನೆಯ ಸುಂದರೀಕರಣದ ಹೆಸರಿನಲ್ಲಿ ಆದರೆ ವಾಸ್ತವವಾಗಿ ವಿಭಿನ್ನ ಕೊಳಕು ಅಪೂರ್ಣ ಭಾಗಗಳನ್ನು ಸೃಷ್ಟಿಸಿದೆ ಮತ್ತು ಆ ರೀತಿಯಲ್ಲಿ ಇದು ನಿಮಗೆ ತಿಳಿದಿರುವ ಕೆಲವು ಕಾನೂನುಬಾಹಿರ ಸ್ಥಳಗಳನ್ನು ಅಭಿವೃದ್ಧಿಪಡಿಸಿದೆ ಹಣದ ದುರುಪಯೋಗದಿಂದಾಗಿ ಜನರು ಈ ಅಪೂರ್ಣ ಕಲಾಕೃತಿಗಳು ಅಥವಾ ಅಪೂರ್ಣ ಯೋಜನೆಗಳನ್ನು ಬಿಟ್ಟುಬಿಡುತ್ತಾರೆ ಸಾಂಸ್ಥಿಕ ಅವರು ಈ ಕಲಾವಿದರನ್ನು ನೋಡುವ ರೀತಿ ಮತ್ತು ಕೆಲಸ ಆದ್ದರಿಂದ ಈ ಸಂಪೂರ್ಣ ವಿಷಯವು ಸ್ಥಳೀಯ ಸಾಂಸ್ಕೃತಿಕ ಅಗತ್ಯಗಳ ತಿಳುವಳಿಕೆಯ ಕೊರತೆ ಮತ್ತು ಅಲ್ಪಾವಧಿಯ ಮಧ್ಯಮ ಅವಧಿಯ ಮತ್ತು ದೀರ್ಘಾವಧಿಯ ರೂಪಾಂತರ ಪ್ರಕ್ರಿಯೆಯು ಹೇಗೆ ಎಂದು ನಮಗೆ ತಿಳಿಸುತ್ತದೆ ಆದ್ದರಿಂದ ಒಬ್ಬರು ಏರಿಕೆಯ ಬಗ್ಗೆ ಹೇಗೆ ಯೋಚಿಸಬಹುದು ಮತ್ತು ನಿಮಗೆ ತಿಳಿದಿರುವ ಹೆಚ್ಚಳದ ಬಗ್ಗೆ ಒಬ್ಬರು ಯೋಚಿಸುವುದಿಲ್ಲ ಆದ್ದರಿಂದ ಇದೇ ಯೋಜನೆಯನ್ನು ಹೆಚ್ಚು ಹೆಚ್ಚುತ್ತಿರುವ ಮಟ್ಟದಲ್ಲಿ ಕಲಿಸಿದ್ದರೆ ಅದು ಉತ್ತಮ ಯಶಸ್ಸನ್ನು ಪಡೆಯುತ್ತಿತ್ತು ಸಾಂಸ್ಕೃತಿಕ ಸನ್ನಿವೇಶದಲ್ಲಿ ನಾವು ಆಶ್ರಯವನ್ನು ಒದಗಿಸುತ್ತಿರುವಾಗ ಯಾವಾಗಲೂ ಎರಡು ಇರುತ್ತದೆ ಮತ್ತು ಅವು ಬಹಳ ವಿಭಿನ್ನವಾಗಿವೆ ಒಂದು ಉಳ್ಳವರು ಮತ್ತು ಇಲ್ಲದವರು ಶಕ್ತಿಶಾಲಿ ಮತ್ತು ಶಕ್ತಿಹೀನರು ಪರಿಹಾರ ಸಂಸ್ಥೆಗಳು ಮತ್ತು ದುರಂತದ ಸಂತ್ರಸ್ತರು ಆದ್ದರಿಂದ ಒಬ್ಬರು ಮೇಲುಗೈಯಲ್ಲಿದ್ದಾರೆ ಮತ್ತು ಒಬ್ಬರು ತೆಗೆದುಕೊಳ್ಳುವ ಕೈಯಲ್ಲಿದ್ದಾರೆ ಆದ್ದರಿಂದ ಈ ಎನ್ಜಿಒಗಳು ಈ ಸಂಸ್ಥೆಗಳು ಚಿತ್ರಕ್ಕೆ ಬಂದಾಗ ಅನೇಕ ಬಾರಿ ಅವರು ಸ್ಥಳೀಯ ಜ್ಞಾನವನ್ನು ಗ್ರಹಿಸುತ್ತಾರೆ ಈ ವ್ಯವಸ್ಥೆ ಈ ನಿರ್ದಿಷ್ಟ ಸಾಮಾಜಿಕ ವ್ಯವಸ್ಥೆಯು ವ್ಯವಸ್ಥೆಯಿಂದ ನಿರೀಕ್ಷಿತ ಜೀವನ ಪರಿಸ್ಥಿತಿಗಳನ್ನು ಪಡೆಯಲು ವಿಫಲವಾಗಿದೆ ಎಂದು ಅವರು ಗ್ರಹಿಸುತ್ತಾರೆ ಆದ್ದರಿಂದ ವ್ಯವಸ್ಥೆಯು ಹೇಗೆ ವಿಫಲವಾಗಿದೆ ಎಂದು ದೊಡ್ಡ ಸಾಮೂಹಿಕ ಒತ್ತಡದ ಸಂದರ್ಭಗಳು ನಡೆದವು ಎಂದು ನಿಮಗೆ ತಿಳಿದಿದೆ ಆದರೆ ನಂತರ ಅನೇಕ ಪರಿಹಾರ ಕಾರ್ಯಾಚರಣೆಗಳು ಅವರು ಪಾರುಗಾಣಿಕಾ ಅಥವಾ ಪುನರ್ವಸತಿ ಯೋಜನೆಗಳಿಗೆ ಬಂದಾಗ ಪರಿಹಾರ ಸಂಸ್ಕೃತಿಯಿಂದ ಪರಿಚಿತವಾಗಿರುವ ವ್ಯವಸ್ಥೆಗಳನ್ನು ತಿರಸ್ಕರಿಸಲು ಮತ್ತು ಪರವಾಗಿ ಪ್ರಯತ್ನಿಸುತ್ತಾರೆ ಆದ್ದರಿಂದ ಅವರು ಒಂದೋ ಅವಲಂಬಿತರಾಗಿದ್ದಾರೆ ಅವರು ಈಗಾಗಲೇ ಕಾರ್ಯಗತಗೊಳಿಸಿದ ಮತ್ತು ಪರಿಹಾರ ಸಂಸ್ಕೃತಿಯ ಮೇಲೆ ಹೆಚ್ಚು ಅವಲಂಬಿತರಾಗುತ್ತಾರೆ ಆದರೆ ಅವರು ಸ್ಥಳೀಯ ವ್ಯವಸ್ಥೆಗಳನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಸ್ಥಳೀಯ ಸಂಪ್ರದಾಯಗಳನ್ನು ದುರ್ಬಲಗೊಳಿಸುತ್ತಾರೆ ಮತ್ತು ವಿಪತ್ತನ್ನು ನಿರೀಕ್ಷಿಸಲು ಅಥವಾ ಅದು ಸಂಭವಿಸಿದಾಗ ಅದನ್ನು ನಿಭಾಯಿಸಲು ಸಾಧ್ಯವಾಗುವ ಸ್ಥಳೀಯ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ವ್ಯವಸ್ಥೆಗಳ ವೈಫಲ್ಯದ ಬಗ್ಗೆ ಬಲಿಪಶು ಸಂಸ್ಕೃತಿಯನ್ನು ಯಾವಾಗಲೂ ಜಾಗೃತಗೊಳಿಸಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ನೀವು ಸಂಸ್ಥೆಯು ನಿಮಗೆ ಸೇವೆ ಸಲ್ಲಿಸಲು ಕೆಲಸ ಮಾಡುವ ಕ್ಷಣದಲ್ಲಿ ಮತ್ತು ಈ ಇಡೀ ವ್ಯವಸ್ಥೆಯು ವಿಫಲವಾಗಿದೆ ಎಂದು ಅವರು ನೋಡುತ್ತಾರೆ ಇದು ಇಷ್ಟು ವರ್ಷ ಹೇಗೆ ಉಳಿದುಕೊಂಡಿದೆ ಅವರು ಹೇಗೆ ಬದುಕುತ್ತಿದ್ದರು ಕಾರ್ಯವಿಧಾನಗಳು ಯಾವುವು ಎಂದು ಅವರು ನೋಡುವುದಿಲ್ಲ ಆದ್ದರಿಂದ ವ್ಯವಸ್ಥೆಯ ತಿಳುವಳಿಕೆಯ ಕೊರತೆಯ ಸಂಪೂರ್ಣ ಅಜ್ಞಾನವು ದೊಡ್ಡ ಅಂತರವನ್ನು ತರುತ್ತದೆ ನಿಮ್ಮ ವ್ಯವಸ್ಥೆಯು ವಿಫಲವಾಗಿದೆ ಎಂದು ಅವರಿಗೆ ಅರಿವಾದಾಗ ಅಂತಹ ಸನ್ನಿವೇಶಗಳು ನಿಮಗೆ ತಿಳಿದಿರುವುದು ಅಲ್ಲಿಯೇ ಅವರು ಸಾಂಪ್ರದಾಯಿಕ ನಾಯಕತ್ವ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಮಾನುಗತ ಕ್ರಮಾನುಗತಗಳಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಇದು ಸಂಕಷ್ಟದಲ್ಲಿರುವ ಸಮುದಾಯವನ್ನು ಇನ್ನೂ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ ಬಾಹ್ಯ ಪ್ರಭಾವ ಆದ್ದರಿಂದ ನಿಮಗೆ ತಿಳಿದಿರುವ ಕೆಲವು ಆಯ್ಕೆಗಳು ಅವರು ಈಗಾಗಲೇ ಮೊದಲೇ ಮಾಡಿದ್ದಕ್ಕಿಂತ ಸಿದ್ಧ ಆಯ್ಕೆಗಳೊಂದಿಗೆ ಬರುತ್ತವೆ ಮತ್ತು ನೀವು ಇವುಗಳಲ್ಲಿ ಒಂದನ್ನು ಏಕೆ ತೆಗೆದುಕೊಳ್ಳಬಾರದು ಎಂಬ ಆಯ್ಕೆಗಳನ್ನು ಅವರು ನಿಮಗೆ ನೀಡುತ್ತಾರೆ ಡೊರೀನ್ ಮಾಸ್ಸೆ ಭೂಗೋಳಶಾಸ್ತ್ರಜ್ಞೆ ಅವರು ಸ್ಥಳದ ಕುರಿತು ಮಾತನಾಡುತ್ತಾ ಒಂದು ಸಾಮಾಜಿಕ ರಚನೆಯಾಗಿದೆ ಮತ್ತು ನಾವು ಸಕ್ರಿಯವಾಗಿ ಸ್ಥಳಗಳನ್ನು ಮಾಡುತ್ತೇವೆ ಮತ್ತು ನಮ್ಮ ಸ್ಥಳದ ಕಲ್ಪನೆಗಳು ನಾವು ವಾಸಿಸುವ ಸಮಾಜದ ಉತ್ಪನ್ನಗಳಾಗಿವೆ ಇದೇ ಸಂದರ್ಭದಲ್ಲಿ ಒಂದು ಸ್ಥಳದ ದುರ್ಬಲತೆ ಕೂಡ ಒಂದು ಸಾಮಾಜಿಕ ರಚನೆಯಾಗಿದೆ ಏಕೆಂದರೆ ನಾವು ಜವಾಬ್ದಾರಿಯುತ ವ್ಯಕ್ತಿಗಳು ಆ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ನಾವು ಹೇಗೆ ದುರ್ಬಲರಾಗುತ್ತೇವೆ ಎಂಬ ಸಂಭಾಷಣೆಯನ್ನು ನಾವು ಲಿಂಕ್ ಮಾಡಬಹುದೇ ನಾನು ಪ್ರಸ್ತುತ ಮಾಡುತ್ತಿರುವ ನನ್ನ ಸ್ವಂತ ಅಧ್ಯಯನಕ್ಕೆ ಬರೋಣ ಇದು ಹುದ್ ಹುದ್ ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ಆದ್ದರಿಂದ ನಾನು ಕರಾವಳಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನ ಕೆಲವು ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ ಮತ್ತು ಅನೇಕ ಸರ್ಕಾರಿ ಅಧಿಕಾರಿಗಳು ಕಲೆಕ್ಟರೇಟ್ಗಳು ಮತ್ತು ಅಂಕಿಅಂಶ ಇಲಾಖೆಗೆ ಭೇಟಿ ನೀಡಿ ಇತರ ಎನ್ಜಿಒಗಳು ಏನು ಕೆಲಸ ಮಾಡುತ್ತಿವೆ ಮತ್ತು ಅವರು ಯಾವ ರೀತಿಯ ಯೋಜನೆಗಳನ್ನು ಮಾಡುತ್ತಿದ್ದಾರೆ ಮತ್ತು ಏನು ಮಾಡುತ್ತಿದ್ದಾರೆ ಹಾನಿಯ ಅಂಕಿಅಂಶಗಳನ್ನು ಹೇಗೆ ಸಂಗ್ರಹಿಸಲಾಗಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ವರದಿಗಳಲ್ಲಿ ಹೆಚ್ಚಿನವು ಹಾನಿಯ ಅಂಕಿಅಂಶಗಳ ಬಗ್ಗೆ ಮಾತನಾಡಲಿ ಎಷ್ಟು ಪ್ರಾಣ ಹಾನಿಯಾಗಿದೆ ಎಷ್ಟು ಆಸ್ತಿ ಹಾನಿಯಾಗಿದೆ ಅವುಗಳನ್ನು ಸಂಖ್ಯಾಶಾಸ್ತ್ರಕ್ಕೆ ಸಂಕುಚಿತಗೊಳಿಸಲಾಗಿದೆ ಅವು ಸಮಾಜದ ಮೇಲ್ಮೈ ರಚನೆಗಳಿಗೆ ಸಂಕುಚಿತವಾಗಿವೆ ಮತ್ತು ಅವು ಸಾಮಾನ್ಯವಾಗಿ ಅಂಕಿಅಂಶಗಳ ನಿಯಮಗಳಿಗೆ ಇಳಿಸಲಾಗುತ್ತದೆ ಆದ್ದರಿಂದ ಅಂದಾಜು ಬೆಳೆ ನಷ್ಟ 50 ಕ್ಕಿಂತ ಹೆಚ್ಚು ಪ್ರದೇಶ ಸ್ಥಳಾಂತರಿಸಿದ ಜನರ ಸಂಖ್ಯೆ ಹಾನಿಗೊಳಗಾದ ಹಳ್ಳಿಗಳ ಸಂಖ್ಯೆ ಎಂದು ನೀವು ಹೇಳಬಹುದು ಆದ್ದರಿಂದ ಅವೆಲ್ಲವನ್ನೂ ಸಂಖ್ಯೆಗಳಿಗೆ ಸಂಕುಚಿತಗೊಳಿಸಲಾಗಿದೆ ಆದರೆ ಅಲ್ಲಿಯೇ ಆರ್ಥಿಕ ಅಂಶಕ್ಕೆ ಎಷ್ಟು ನಿಧಿಯ ಅಗತ್ಯವಿದೆ ಅದಕ್ಕೆ ಎಷ್ಟು ಹೂಡಿಕೆ ಬೇಕು ನೀವು ಅಲ್ಲಿ ನೋಡಿದರೆ ಇವು ಭೀಮುನಿಪಟ್ಟಣ ಎಂದು ಕರೆಯಲ್ಪಡುವ ಕೆಲವು ಹಳ್ಳಿಗಳು ಮತ್ತು ನೀವು ಸಾಂಪ್ರದಾಯಿಕ ಜೀವನ ಶೈಲಿಯನ್ನು ನೋಡಬಹುದು ಅವುಗಳು ಹುಲ್ಲಿನ ಛಾವಣಿಯ ವ್ಯವಸ್ಥೆಯನ್ನು ಹೊಂದಿವೆ ಇದು ಚಂಡಮಾರುತ ಪೀಡಿತ ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶಗಳ ಕಾರಣದಿಂದಾಗಿ ಬಹಳ ಕಡಿಮೆ ಸೂರು ಹೊಂದಿದೆ ಆದ್ದರಿಂದ ಅವರು ಹವಾಮಾನ ಸ್ಥಳೀಯ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ಈ ಸ್ಥಳೀಯ ತಿಳುವಳಿಕೆಯನ್ನು ಹೊಂದಲು ಪ್ರಯತ್ನಿಸುತ್ತಾರೆ ಮತ್ತು ಇದು ಅವರ ಜೀವನ ವಿಧಾನ ಮೀನುಗಾರರ ಜೀವನವನ್ನು ಹೇಗೆ ಆಚರಿಸಲಾಗುತ್ತದೆ ಮತ್ತು ಅದು ಹೇಗೆ ಕ್ರಿಯಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ನೀವು ಆಧುನಿಕ ನಿರ್ಮಾಣಗಳನ್ನು ನೋಡಿದರೆ ನೀವು ಒಳಚರಂಡಿಯನ್ನು ಸಹ ಈ ರೀತಿ ಏಕಾಂಗಿಯಾಗಿ ಬಿಟ್ಟಿರುವುದನ್ನು ನೀವು ನೋಡಬಹುದು ಅಂದರೆ ಏಜೆನ್ಸಿಗಳನ್ನು ಕೇವಲ ಮನೆಯ ಕಡೆಗೆ ನೋಡಲಾಗುತ್ತದೆ ಆದರೆ ವಸ್ತುಗಳ ವ್ಯವಸ್ಥೆಯಾಗಿ ಅಲ್ಲ ವಸಾಹತು ಕೇವಲ ಒಂದು ಗುಂಪು ಮಾತ್ರವಲ್ಲ ಮನೆಗಳು ಇದು ಕೇವಲ ಒಂದು ವಸ್ತುವಲ್ಲ ಇದು ವಸ್ತುಗಳ ವ್ಯವಸ್ಥೆಯಾಗಿದೆ ಮತ್ತು ಇದು ರಸ್ತೆ ಪದರದ ಜಾಲ ಒಳಚರಂಡಿ ವ್ಯವಸ್ಥೆಗಳು ವಿದ್ಯುತ್ ಸರಬರಾಜು ನೀರು ಸರಬರಾಜು ಹೀಗೆ ಎಲ್ಲವನ್ನೂ ಒಟ್ಟಾಗಿ ಆವಾಸಸ್ಥಾನವನ್ನು ಮಾಡುತ್ತದೆ ಆದರೆ ಇಲ್ಲಿ ನೀವು ಮನೆಗಾಗಿ ಪ್ರತ್ಯೇಕ ಮನೆಗೆ ಹೋದಾಗ ನೀವು NGO ಬಂದಾಗ ಮನೆ ಕಟ್ಟುತ್ತೀರಿ ನೀವು ದೂರ ಹೋಗುತ್ತೀರಿ ಮತ್ತು ಅದು ಮುಂದೆ ಏನಾಗುತ್ತದೆ ಅದು ನೆರೆಹೊರೆಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಲ್ಲಿ ನಾವು ಕಾಣೆಯಾಗಿದ್ದೇವೆ ಅನೇಕ ಹಳ್ಳಿಗಳಲ್ಲಿ ನಾನು ಈ ಹಾನಿಗೊಳಗಾದ ಮನೆಗಳನ್ನು ಭೇಟಿ ಮಾಡಿರುವುದನ್ನು ನಾನು ನೋಡಿದ್ದೇನೆ ಹೌದು ಇದು ಭಾಗಶಃ ಹಾನಿಯಾಗಿದೆ ಅಥವಾ ಸಂಪೂರ್ಣವಾಗಿ ಹಾನಿಯಾಗಿದೆ ಎಂದು ಅವರು ಲೆಕ್ಕ ಹಾಕಿದ್ದಾರೆ ಆದರೆ ನಂತರ ಇವುಗಳನ್ನು ಪ್ರತ್ಯೇಕವಾಗಿ ಬಿಡಲಾಗುತ್ತದೆ ಏಕೆಂದರೆ ಅವರು ಬೇರೆ ಸ್ಥಳಕ್ಕೆ ಸ್ಥಳಾಂತರಗೊಂಡಿರಬಹುದು ಅಥವಾ ಅವುಗಳನ್ನು ಹೊಸ ಸ್ಥಳದಲ್ಲಿ ಹೊಂದಿಸಿರಬಹುದು ಆದರೆ ಇವುಗಳಿಗೆ ಏನಾಯಿತು ಆದ್ದರಿಂದ 10 ವರ್ಷಗಳ ನಂತರ ನೀವು ಎಂದಾದರೂ ಲಾತೂರ್ ಭೂಕಂಪ ಪೀಡಿತ ಪ್ರದೇಶಗಳಿಗೆ ಹೋದರೆ ಅಥವಾ ಸುನಾಮಿಯಲ್ಲಿಯೂ ಸಹ ಹಲವಾರು ಹಳ್ಳಿಗಳು ಈ ಹಾನಿಗೊಳಗಾದ ಹಳ್ಳಿಗಳನ್ನು ನಾವು ನೋಡಬಹುದು ಆದ್ದರಿಂದ ಈ ಅವಶೇಷಗಳನ್ನು ಹೇಗೆ ಸ್ವಚ್ಛಗೊಳಿಸಬಹುದು ಅಥವಾ ನಾವು ಈ ವಸ್ತುಗಳನ್ನು ಹೇಗೆ ಮರುಬಳಕೆ ಮಾಡಬಹುದು ಎಂಬುದರ ಕುರಿತು ಯಾವುದೇ ಚಿಂತನೆಯಿಲ್ಲ ಆದ್ದರಿಂದ ಇವೆಲ್ಲವೂ ಒಬ್ಬರು ಯೋಚಿಸಬಹುದಾದ ಹಲವು ಅಂಶಗಳಾಗಿವೆ ಆದ್ದರಿಂದ ನೀವು ಹೊಸ ಮನೆಗಳನ್ನು ನಿರ್ಮಿಸುವ ನಡುವೆ ಚಂಡಮಾರುತದಿಂದ ಹಾನಿಗೊಳಗಾದ ಅಥವಾ ಹಾನಿಗೊಳಗಾದ ಮನೆಗಳ ಚೂರುಗಳು ಮತ್ತು ಅವಶೇಷಗಳ ತುಂಡುಗಳನ್ನು ನೀವು ಇಡೀ ಗ್ರಾಮದಲ್ಲಿ ನೋಡಬಹುದು ಹಳೆಯ ಭಾಗದ ಬಗ್ಗೆ ಯಾವುದೇ ತಿಳುವಳಿಕೆಯಿಲ್ಲ ಆದರೆ ನಾವು ನಿರ್ಮಿಸುತ್ತಿರುವುದನ್ನು ಅವರು ಮಾತ್ರ ನೋಡುತ್ತಿದ್ದಾರೆ ನಿಮಗೆ ತಿಳಿದಿದೆ ಉದಾಹರಣೆಗೆ ಇದು ಅವಿಭಕ್ತ ಕುಟುಂಬದ ಮನೆ ಮತ್ತು ಅಂತಹ ಅನೇಕ ಬಡವರ ಮನೆಗಳ ಕಥೆಯಾಗಿದೆ ಅವರ ಮನೆ ಸೂರು ಪುನರ್ನಿರ್ಮಿಸಲು ಸರ್ಕಾರವು ಕೇವಲ 5000 ರೂಪಾಯಿಗಳನ್ನು ಒಂದು ರೀತಿಯ ಆಸರೆಯಾಗಿ ನೀಡಿದೆ ಮತ್ತು 3 ಕುಟುಂಬಗಳು ಇನ್ನೂ ವಾಸಿಸುತ್ತಿದ್ದಾರೆ ಹಾಗಾದರೆ ಅವರು ಈ ಮನೆಗಳಲ್ಲಿ ಹೇಗೆ ವಾಸಿಸುತ್ತಾರೆ ಎಂದು ನಾನು ಆಶ್ಚರ್ಯ ಪಡುತ್ತಿದ್ದೆ ಅವರು ಹೇಳಿದರು ಹೌದು ನಾವು ಹೆಚ್ಚಾಗಿ ಇಲ್ಲಿ ಮಲಗುತ್ತೇವೆ ಕರಾವಳಿ ಪ್ರದೇಶವಾದ್ದರಿಂದ ನಾವು ಅಲ್ಲಿ ಮಲಗಬಹುದು ಏಕೆಂದರೆ ಎಲ್ಲಾ ನಿಯಮಗಳನ್ನು ಪಾಲಿಸಲು ನಮಗೆ 5000 ಸಾಕಾಗಲಿಲ್ಲ ಆದ್ದರಿಂದ ನಾವು ನಮ್ಮ ನೆರೆಹೊರೆಯವರೊಂದಿಗೆ ಮಾತುಕತೆ ನಡೆಸುತ್ತೇವೆ ಮತ್ತು ಅವರು ತಮ್ಮ ವರಾಂಡಾಗಳಲ್ಲಿ ರಾತ್ರಿಯಲ್ಲಿ ಮಲಗುತ್ತಾರೆ ಆದ್ದರಿಂದ ನೀವು ಸಂಖ್ಯಾಶಾಸ್ತ್ರಕ್ಕೆ ಸಂಕುಚಿತಗೊಳಿಸಿದಾಗ ಅಥವಾ ನೀವು ನೀಡಬೇಕಾದ 5000 ರೂಪಾಯಿಗಳಿಗೆ ಅಥವಾ ನಿರ್ದಿಷ್ಟ ಮೊತ್ತಕ್ಕೆ ಸಂಕುಚಿತಗೊಳಿಸಿದಾಗ ನೀವು ಅದನ್ನು ಮೇಲ್ವಿಚಾರಣೆ ಮಾಡದಿದ್ದರೆ ಅವರು ಹೇಗೆ ನಿರ್ಮಿಸುತ್ತಾರೆ ಮತ್ತು ಎರಡು ವರ್ಷಗಳ ನಂತರ ಹೇಗೆ ಬೆಳೆಯುತ್ತಾರೆ ಎಂದು ನಾನು ಭಾವಿಸುತ್ತೇನೆ ಇದು ಪ್ರಕರಣವಾಗಿದೆ ಆದ್ದರಿಂದ ಇಲ್ಲಿ ನೋಡಬೇಕು ಎಂದು ನಾನು ಭಾವಿಸುತ್ತೇನೆ ನೀವು ಎಷ್ಟು ಒದಗಿಸುತ್ತೀರಿ ಎಂಬುದು ಅಲ್ಲ ಆದರೆ ಅವರು ಎಷ್ಟು ಮಾಡಿದ್ದಾರೆ ಮತ್ತು ಏನು ಮಾಡಬೇಕಾಗಿದೆ ಈ ರೀತಿಯ ಸಂದರ್ಭಗಳಲ್ಲಿ ಮರುಮೌಲ್ಯಮಾಪನವನ್ನು ಮಾಡಬೇಕಾಗಿದೆ ಬೇರೆ ಬೇರೆ ಕಾರ್ಪೊರೇಟ್ ಏಜೆನ್ಸಿಗಳು ಬರುವಂತಹ ಮತ್ತೊಂದು ಪ್ರಕರಣವಿದೆ ಉದಾಹರಣೆಗೆ ಇದು ಇನ್ಫೋಸಿಸ್ ಫೌಂಡೇಶನ್ನ ಯೋಜನೆಯಾಗಿದೆ ಅಲ್ಲಿ ಅವರ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿಗಳ ಭಾಗವಾಗಿ ಬಂದು ವಸತಿ ಪರಿಹಾರಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ ಮತ್ತು ನೀವು ಈ ವಸತಿಗಳನ್ನು ನೋಡಿದಾಗ ಅವರು ಉತ್ತಮ ರಸ್ತೆ ಜಾಲವನ್ನು ಹೊಂದಿದ್ದಾರೆ ಅವರು ಉತ್ತಮವಾದ ಮನೆಗಳನ್ನು ಹೊಂದಿದ್ದಾರೆ ಇಟ್ಟಿಗೆ ಮತ್ತು ಕಾಂಕ್ರೀಟ್ ಮನೆಗಳನ್ನು ಹೊಂದಿದ್ದಾರೆ ಇದು 2 3 ಕಿಲೋಮೀಟರ್ಗಳಷ್ಟು ಸ್ವಲ್ಪ ದೂರದಲ್ಲಿದೆ ದಡದಿಂದ 3 4 ಕಿಲೋಮೀಟರ್ ಆದರೆ ನಂತರ ನಾನು ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಹೆಚ್ಚಿನ ಜನರು ಈ ಸ್ಥಳಗಳನ್ನು ಆಕ್ರಮಿಸಿಲ್ಲ ಬಹುಶಃ ಈಗ ಜನರು ತೆಗೆದುಕೊಂಡಿರಬಹುದು ಆದರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕೂಡ ಈ ಮನೆಗಳನ್ನು ಆಕ್ರಮಿಸಿರಲಿಲ್ಲ ನಾನು ಅವರೊಂದಿಗೆ ಕೆಲವು ಸಂದರ್ಶನಗಳನ್ನು ತೆಗೆದುಕೊಳ್ಳುತ್ತಿದ್ದೆ ಮತ್ತು ನಂತರ ನಾನು ಮೀನುಗಾರನನ್ನು ಕೇಳಿದೆ ಅವರು ನಮ್ಮ ಮೀನುಗಾರಿಕೆ ಅಗತ್ಯಗಳು ತುಂಬಾ ವಿಭಿನ್ನವಾಗಿವೆ ನಾವು ನಿರ್ದಿಷ್ಟ ಮನೆಯನ್ನು ಇಷ್ಟಪಡುತ್ತೇವೆಯಾದರೂ ನಾವು ಸಮುದ್ರ ತೀರಕ್ಕೆ ಹತ್ತಿರದಲ್ಲಿರಲು ಬಯಸುತ್ತೇವೆ ಆದರೆ ನಮ್ಮ ಅಗತ್ಯಗಳು ಸ್ವಲ್ಪ ಭಿನ್ನವಾಗಿರುತ್ತವೆ ಎಂದು ಹೇಳಿದರು ಹೀಗಾಗಿ ಕ್ರಮೇಣವಾಗಿ ಸ್ಥಳೀಯ ರಾಜಕಾರಣಿಗಳು ಮತ್ತು ಅವರ ಜಾಲಗಳು ಮೀನುಗಾರರ ಹೆಸರಿನಲ್ಲಿ ಈ ಮನೆಗಳನ್ನು ಹೇಗೆ ದೋಚಬಹುದು ಎಂಬ ಆತಂಕವೂ ಅವರಲ್ಲಿದೆ ಇದು ಮೀನುಗಾರರಿಗೂ ಬೆದರಿಕೆಯೊಡ್ಡುವ ಅಪಾಯವಾಗಿದೆ ಹಾಗಾಗಿ ಮೀನುಗಾರನಿಗೆ ವಿಭಿನ್ನವಾದ ಸಾಂಸ್ಕೃತಿಕ ಅಗತ್ಯವಿದ್ದರೆ ಸಮವಸ್ತ್ರ ಮತ್ತು ವಸತಿಗಳ ಪ್ರಮಾಣಿತ ರೂಪಗಳ ತಿಳುವಳಿಕೆಯಲ್ಲಿ ಗಿಬೆಲಿನಾಗೆ ಹೋಲುತ್ತದೆ ಮತ್ತು ಅವರ ಸಾಂಸ್ಕೃತಿಕ ಅಗತ್ಯತೆಗಳು ಜೀವನೋಪಾಯದ ಅಗತ್ಯತೆಗಳಿಂದಾಗಿ ಸಮುದಾಯಗಳು ಅದನ್ನು ತಿರಸ್ಕರಿಸುತ್ತವೆ ಅಲ್ಲಿಯೇ ನಾವು ಮನೆಯ ಬಗ್ಗೆ ಒಂದು ಸೂಚಕ ಎಂದು ಹೇಳುತ್ತೇವೆ ಆದರೆ ಮನೆಯು ಒಂದು ಅರ್ಥಗರ್ಭಿತವಾಗಿದೆ ಮನೆ ಅಥವಾ ಸಣ್ಣ ವಾಸಸ್ಥಾನವು ರಚನೆಯನ್ನು ವಿವರಿಸುತ್ತದೆ ಆದರೆ ಮನೆಯು ಅದರೊಳಗೆ ಕಳೆದ ಜೀವನವನ್ನು ಸಂಕೇತಿಸುತ್ತದೆ ಮನೆಯು ಸಾಮಾಜಿಕ ವ್ಯವಸ್ಥೆಯ ಆಳವಾದ ರಚನೆಗಳ ಸಂಕೇತವಾಗಿದೆ ಮತ್ತು ಇದು ಆಕ್ರಮಿಸಿಕೊಂಡಿರುವ ದೇಶೀಯ ಸ್ಥಳದೊಂದಿಗೆ ಕುಟುಂಬದ ಸಂಬಂಧದಲ್ಲಿ ಹೇಗೆ ಪ್ರತಿಫಲಿಸುತ್ತದೆ ಹಾಗಾಗಿ ಇಲ್ಲಿ ನಾವು ನೋಡಲು ಸಾಧ್ಯವಾಗುತ್ತಿರುವುದು ಕೇವಲ ನಾಲ್ಕು ಗೋಡೆಗಳಲ್ಲದೇ ಮನೆ ಎಂದಾಗಿದೆ ಇದು ಕುಟುಂಬದ ಬಗ್ಗೆ ಅವರ ಸಾಮಾಜಿಕ ಸಂಬಂಧದ ಬಗ್ಗೆ ಸಾಮಾಜಿಕ ಸ್ಥಳವನ್ನು ಹೇಗೆ ರಚಿಸಲಾಗಿದೆ ಆದ್ದರಿಂದ ಹೆನ್ರಿ ಲೆಫೆಬ್ವ್ರೆ ಕಲ್ಪಿತ ಸ್ಥಳದಿಂದ ಮಾತನಾಡುತ್ತಾರೆ ಇದು ಯೋಜಕರು ಅಥವಾ ಅಡಿಪಾಯವು ಆಧುನಿಕ ತಿಳುವಳಿಕೆ ಮತ್ತು ಗ್ರಹಿಸಿದ ಜಾಗದಲ್ಲಿ ಈ ರೀತಿಯ ದೃಷ್ಟಿಯನ್ನು ಹೊಂದಿದೆ ಅದರೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ಮತ್ತು ವಾಸಿಸುವ ಸ್ಥಳವು ದೀರ್ಘಾವಧಿಯ ಹೊಂದಾಣಿಕೆಗಳೊಂದಿಗೆ ಬರುತ್ತದೆ ವಸತಿಗಿಂತ ಉದ್ದವಾಗಿದೆ ಅಭ್ಯಾಸಗಳು ಈ ಸ್ಥಳವನ್ನು ಹೇಗೆ ವಿಭಿನ್ನ ಅರ್ಥಗಳೊಂದಿಗೆ ಹೊಂದಿಸುತ್ತವೆ ಅವರು ಈ ಸ್ಥಳಗಳನ್ನು ಸಾಂಸ್ಕೃತಿಕ ಆಯಾಮದೊಂದಿಗೆ ಪ್ರದರ್ಶಿಸುತ್ತಾರೆ ಅಲ್ಲಿಯೇ ವಾಸಿಸುವ ಸ್ಥಳವು ಅದರೊಳಗೆ ಬರುತ್ತದೆ ಮತ್ತು ಮೈಕಲ್ ಲಿಯಾನ್ಸ್ ಮತ್ತು ಥಿಯೋ ಸ್ಕಿಲ್ಡರ್ಮ್ಯಾನ್ ಮತ್ತು ಕ್ಯಾಮಿಲ್ಲೊ ಬೋನಾCamillo Boana's ಅವರ ಕೃತಿಗಳಿಂದ ಉತ್ತಮವಾದ ನಿರ್ಮಾಣದ ಮೊದಲ ಆವೃತ್ತಿಯಲ್ಲಿ ಅವರು ವಿವಿಧ ವಿದ್ವಾಂಸರ ಕೆಲವು ಸಂಕಲನ ಕೃತಿಗಳನ್ನು ಹೇಗೆ ತಂದರು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಎಂದು ನಾನು ಭಾವಿಸುತ್ತೇನೆ ಪ್ರದೇಶಗಳು ಭಾರತ ಪಾಕಿಸ್ತಾನ ಇಂಡೋನೇಷ್ಯಾ ಬಾಂಗ್ಲಾದೇಶ ಪೆರು ಕೊಲಂಬಿಯಾ ಟರ್ಕಿ ಮತ್ತು ಎಲ್ಲಾ ಇತರ ಸ್ಥಳಗಳು ಆದ್ದರಿಂದ ಪುನರ್ನಿರ್ಮಾಣ ಪ್ರಕ್ರಿಯೆಗಳಲ್ಲಿ ಸಾಮಾನ್ಯವಾಗಿ ಅನುಸರಿಸಿದ ಮಾದರಿಯು ಸೇರ್ಪಡೆಯ ಒಂದು ಅಂಶವಾಗಿದೆ ಅವರು ಮಾಡುತ್ತಿರುವುದು ಕೆಲವೊಮ್ಮೆ ಒಂದು NGO ಗಳ ಮೂಲಕವೇ ಈ NGO ಪ್ರಾಯೋಜಿಸುತ್ತದೆ ಇನ್ನೂ 5 6 ಮನೆಗಳನ್ನು ಈ NGO ಪ್ರಾಯೋಜಿಸುತ್ತದೆ ಆದ್ದರಿಂದ NGO ಮನೆಯನ್ನು ಮಾತ್ರ ನೋಡುತ್ತದೆ ಅವರು ಮನೆಯನ್ನು ಮಾತನಾಡುತ್ತಿದ್ದರು ಸುಮಾರು ಒಂದು ಮನೆ ಒಂದು ಸಮಯದಲ್ಲಿ ಒಂದು ಕುಟುಂಬ ಏಕೆಂದರೆ ಅವರ ಒಪ್ಪಂದವು 2 ಅಥವಾ 3 ಅಥವಾ 4 ಮನೆಗಳನ್ನು ತಲುಪಿಸುತ್ತದೆ ಆದರೆ ಗುಣಾಕಾರ ಮಾದರಿಯಲ್ಲಿ ಒಂದು ಮನೆಯಿಂದ 100 ಕ್ಕೆ ಆದ್ದರಿಂದ ಇಲ್ಲಿ ಏಜೆನ್ಸಿ ಚಾಲಿತ ನಿರ್ಮಾಣವಾಗಿದೆ ಆದ್ದರಿಂದ ಅವರು ಏನು ಮಾಡುತ್ತಾರೆ ಎಂದರೆ ಅವರು ರೂಪರೇಖೆಯನ್ನು ಅಥವಾ ನಿರ್ದಿಷ್ಟ ಮನೆಯ ಮಾದರಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಅದನ್ನು ಪಟ್ಟಣಗಳು ಆಗಿರಲಿ ಅದು ಸಮೂಹಗಳು ಆಗಿರಲಿ ಆ ರೀತಿಯಲ್ಲಿ ಅವರು ಪ್ರಯತ್ನಿಸುತ್ತಾರೆ ಏಕರೂಪವಾಗಿ ಮತ್ತು ಅದರ ಪ್ರಮಾಣಿತ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಇದು ಹೆಚ್ಚಾಗಿ ಏಜೆನ್ಸಿ ಚಾಲಿತ ಪ್ರಕ್ರಿಯೆಯಾಗಿದೆ ಪ್ರತಿಕೃತಿ ಇದು ಮೂಲತಃ ಒಂದು ಸಮೂಹ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಅದು ಇಡೀ ವಸಾಹತಿನಲ್ಲಿ ಪುನರಾವರ್ತಿಸಲ್ಪಡುತ್ತದೆ ಆದರೆ ಇಲ್ಲಿ ಮತ್ತು ಇದು ಏಜೆನ್ಸಿ ಚಾಲಿತ ಪ್ರಕ್ರಿಯೆಯಲ್ಲಿ ಏನಾಗುತ್ತದೆ ಎಂದರೆ ನೀವು ಏಜೆನ್ಸಿಯು ಬಹಳಷ್ಟು ವಿಭಿನ್ನ ಅಂಶಗಳನ್ನು ಪರಿಗಣಿಸುವುದಿಲ್ಲ ವಿಶೇಷವಾಗಿ ಪರಿಭಾಷೆಯಲ್ಲಿ ಬಾಹ್ಯಾಕಾಶ ಅಗತ್ಯತೆಗಳು ಅದಕ್ಕೆ ಸಾಮುದಾಯಿಕ ಪ್ರತಿಕ್ರಿಯೆ ಮತ್ತು ಅಗತ್ಯತೆಗಳು ಅಥವಾ ಸಾಂದರ್ಭಿಕ ವಿಶ್ಲೇಷಣೆ ದುರಂತದ ಮೊದಲು ಮತ್ತು ದುರಂತದ ನಂತರ ಅದು ಹೇಗೆ ಬದಲಾಗಿದೆ ದುರಂತದಲ್ಲಿ ಮಹಿಳೆಯು ತನ್ನ ಗಂಡನನ್ನು ಕಳೆದುಕೊಳ್ಳುತ್ತಾಳೆ ಅವಳಿಗೆ ಏನಾಗುತ್ತದೆ ಆಕೆಗೆ ಯಾವ ರೀತಿಯ ಮನೆ ಬೇಕು ನಿಮಗೆ ತಿಳಿದಿರಬೇಕು ಆದ್ದರಿಂದ ಈ ರೀತಿಯ ತಿಳುವಳಿಕೆಯು ನಿಜವಾಗಿಯೂ ಈ ಪ್ರಕ್ರಿಯೆಯೊಳಗೆ ಹೋಗುವುದಿಲ್ಲ ಏಕೆಂದರೆ ಇದು ಮಾದರಿಗೆ ಮಾತ್ರ ತೆಗೆದುಕೊಳ್ಳುತ್ತದೆ ಮತ್ತು 100 ಮನೆಗಳಿಗೆ ಅದು ಹೇಗೆ ಪುನರಾವರ್ತನೆಯಾಗುತ್ತದೆ ಆದರೆ ಇಲ್ಲಿ ಇದು ಪ್ರತಿ ನೆರೆಹೊರೆ ಕುಟುಂಬಗಳ ಗುಂಪನ್ನು ಅರ್ಥಮಾಡಿಕೊಳ್ಳಲು ದೀರ್ಘಾವಧಿಯ ನಿಶ್ಚಿತಾರ್ಥವನ್ನು ಒಳಗೊಂಡಿರುತ್ತದೆ ಇದು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಇದರ ಸಮಸ್ಯೆಯೆಂದರೆ ಮಾಧ್ಯಮದ ಒತ್ತಡ ಇರುತ್ತದೆ ರಾಜಕೀಯ ಒತ್ತಡ ಇರುತ್ತದೆ ಸಾಂಸ್ಥಿಕ ಒತ್ತಡ ಇರುತ್ತದೆ ಆದ್ದರಿಂದ ಈ ಅಂಶವನ್ನು ಸೇರಿಸುವ ಹಲವಾರು ನಿರ್ಬಂಧಗಳು ಗುತ್ತಿಗೆದಾರರ ಎರಡನೇ ಮಾದರಿಯಲ್ಲಿ ಅವರು ಏನು ಮಾಡುತ್ತಾರೆ ಎಂದರೆ ಅವರು ಭಾಗಗಳ ಕಿಟ್ ಅನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನಿಸುತ್ತಾರೆ ಉದಾಹರಣೆಗೆ ಅವರು ಗೋಡೆಯ ವಸ್ತು ಅಡಿಪಾಯ ಮತ್ತು ಚಾವಣಿ ವಸ್ತುಗಳ ಪ್ರಮಾಣ ಫಲಕಅನ್ನು ಅಭಿವೃದ್ಧಿಪಡಿಸುತ್ತಾರೆ ಆದ್ದರಿಂದ ಅವರು ಪ್ರಮಾಣ ಫಲಕಅನ್ನು ನೀಡಲು ಪ್ರಯತ್ನಿಸುತ್ತಾರೆ ಮತ್ತು ನಂತರ ಅದರೊಳಗೆ ಆಯ್ಕೆ ಮಾಡಲು ಜನರನ್ನು ಕೇಳಲಾಯಿತು ಆದ್ದರಿಂದ ಆ ರೀತಿಯಲ್ಲಿ ಕಿಟ್ ಅನ್ನು ಒದಗಿಸಲಾಗುತ್ತದೆ ಮತ್ತು ಪ್ರಮಾಣಿತ ವಿನ್ಯಾಸ ಪ್ರಕ್ರಿಯೆಯಲ್ಲಿ ಸ್ವಲ್ಪ ನಮ್ಯತೆಯನ್ನು ಅಳವಡಿಸಲಾಗಿದೆ ಆದರೆ ಎರಡನೇ ಪ್ರಕ್ರಿಯೆಯಲ್ಲಿ ಬೆನ್ನಿ ಕುರಿಯಾಕೋಸ್ ಅಲ್ಲಿ 2000 ಮನೆಗಳಿಗೆ 2000 ವಿನ್ಯಾಸಗಳಲ್ಲಿ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅಲ್ಲಿ ಸಮುದಾಯದೊಂದಿಗೆ ಆಳವಾದ ನಿಶ್ಚಿತಾರ್ಥದ ಅಗತ್ಯವಿದೆ ಮತ್ತು ಅವರು ವಾಸ್ತವವಾಗಿ ಸಮುದಾಯದೊಂದಿಗೆ ಸಂವಹನ ನಡೆಸಬೇಕು ಮತ್ತು ಅಂತಿಮವಾಗಿ ಅವರು 7 ರಿಂದ 8 ಪರ್ಯಾಯಗಳನ್ನು ಅಭಿವೃದ್ಧಿಪಡಿಸಿದರು ಮತ್ತು ಮತ್ತೆ ವಾಸ್ತುಶಿಲ್ಪಿಗಳೊಂದಿಗೆ ಒಂದರಿಂದ ಒಂದು ಸಂವಹನವನ್ನು ಅನುಮತಿಸಲಾಗಿದೆ ಮತ್ತು ಅದು ಇತರ ಅಂತಿಮ ಮಾರ್ಪಾಡುಗಳನ್ನು ಏಕೆ ಅಭಿವೃದ್ಧಿಪಡಿಸಲಾಗಿದೆ ಇದು ಅತ್ಯಂತ ಸಂಪೂರ್ಣವಾದ ಕೆಳಭಾಗದ ಪ್ರಕ್ರಿಯೆಯ ಅಗತ್ಯವಿದೆ ಸಾಂಸ್ಕೃತಿಕ ಸಮಸ್ಯೆಗಳು ಮತ್ತು ವಿನ್ಯಾಸದ ವಿಧಾನಗಳು ಯಾವುವು ಮತ್ತು ಅದನ್ನು ಹೇಗೆ ಕಡೆಗಣಿಸಲಾಗಿದೆ ಮತ್ತು ಪ್ರತಿಕ್ರಿಯೆಯಾಗಿ ಅದರ ಪರಿಣಾಮಗಳು ಮತ್ತು ವಸತಿ ವಿನ್ಯಾಸದ ವಿವಿಧ ಮಾದರಿಗಳು ಯಾವುವು ಎಂಬುದನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು